ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ASLR ಅನ್ನು ನೋಡಿದ್ದೇವೆ ಮತ್ತು ASLR ಹೇಗೆ ಸ್ಥಳಾಂತರಿಸಬಹುದಾದ ಗ್ರಂಥಾಲಯಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ಸ್ಥಳಾಂತರಿಸಬಹುದಾದ ಡೇಟಾವನ್ನು ಸಾಧಿಸಲು ನಾವು ಎರಡು ಮಾರ್ಗಗಳನ್ನು ನೋಡಿದ್ದೇವೆ ಆದ್ದರಿಂದ ನಾವು ಜಾಗತಿಕ ಡೇಟಾದ ಲೋಡ್ ಸಮಯದ ಸ್ಥಳಾಂತರವನ್ನು ಸಾಧಿಸಲು ಲೋಡ್ ಸಮಯವನ್ನು ಸ್ಥಳಾಂತರಿಸಬಹುದಾದ ಮತ್ತು GOT ಕೋಷ್ಟಕಗಳ ಬಳಕೆಯನ್ನು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಕಾರ್ಯಗಳನ್ನು ನೋಡುತ್ತೇವೆ ಮೂಲಭೂತವಾಗಿ ನಾವು ಲೈಬ್ರರಿಯಲ್ಲಿ ಕಾರ್ಯಗಳನ್ನು ಹೊಂದಿದ್ದರೆ ನಾವು ಈ ಕಾರ್ಯಗಳನ್ನು ಹೇಗೆ ಸ್ಥಳಾಂತರಿಸಬಹುದು ಡೇಟಾವನ್ನು ಹೇಗೆ ಸ್ಥಳಾಂತರಗೊಳಿಸಲಾಗಿದೆಯೋ ಅದೇ ರೀತಿಯಲ್ಲಿ ಕಾರ್ಯಗಳನ್ನು ಸ್ಥಳಾಂತರಿಸಬಹುದಾಗಿದೆ ಆದ್ದರಿಂದ ಉದಾಹರಣೆಗೆ ಪ್ರತಿ ಬಾರಿ ಫಂಕ್ಷನ್ಗೆ ಕರೆ ಬಂದಾಗ ನಾವು ಆ ಕಾರ್ಯಕ್ಕಾಗಿ ನಿಜವಾದ ವಿಳಾಸವನ್ನು GOT ಟೇಬಲ್ನಿಂದ ಪಡೆಯಬಹುದು ಫಂಕ್ಷನ್ಗಳೊಂದಿಗೆ ನಾವು ಡೇಟಾದೊಂದಿಗೆ ನಿಖರವಾಗಿ ಏನು ಮಾಡಿದ್ದೇವೆ ಎಂಬುದನ್ನು ನಾವು ನಿಖರವಾಗಿ ಮಾಡಬಹುದು ನಾವು GOT ಟೇಬಲ್ ಅನ್ನು ಬಳಸಬಹುದು ಮತ್ತು ಈ GOT ಟೇಬಲ್ನಲ್ಲಿ ಕಾರ್ಯಗಳಿಗಾಗಿ ನಿಜವಾದ ವಿಳಾಸಗಳನ್ನು ಸಂಗ್ರಹಿಸಬಹುದು ನಿರ್ದಿಷ್ಟ ಕಾರ್ಯಕ್ಕೆ ಕರೆ ಇರುವಲ್ಲೆಲ್ಲಾ ನಾವು ನಿಜವಾದ GOT ಟೇಬಲ್ ಅನ್ನು ನೋಡುತ್ತೇವೆ ನಿರ್ದಿಷ್ಟ ಕಾರ್ಯಕ್ಕಾಗಿ ವಿಳಾಸ ಮತ್ತು ನಂತರ ಆ ನಿರ್ದಿಷ್ಟ ಸ್ಥಳಕ್ಕೆ ಶಾಖೆಯನ್ನು ಮಾಡಿ ಈ ರೀತಿಯಾಗಿ ನಾವು ನಿರ್ದಿಷ್ಟ ಲೈಬ್ರರಿಯನ್ನು ಪ್ರಕ್ರಿಯೆಯ ವಿಳಾಸದ ಜಾಗಕ್ಕೆ ಲೋಡ್ ಮಾಡುವ ಸಮಯದಲ್ಲಿ ಮಾತ್ರ ಸ್ಥಳಾಂತರಿಸಬಹುದಾದ ಕಾರ್ಯಗಳನ್ನು ಸಾಧಿಸಬಹುದು ಆಗ ಮಾತ್ರ ಆ ಕಾರ್ಯಕ್ಕಾಗಿ GOT ಪ್ರವೇಶವನ್ನು ಭರ್ತಿ ಮಾಡಲಾಗುತ್ತದೆ ಆದ್ದರಿಂದ ಮಾತ್ರ ಕಾರ್ಯದ ನಿಜವಾದ ವಿಳಾಸಗಳು ತಿಳಿಯಲ್ಪಡುತ್ತವೆ ಆದರೆ ಇದನ್ನು ಆಚರಣೆಯಲ್ಲಿ ಮಾಡಲಾಗುತ್ತಿಲ್ಲ ಪ್ರಾಯೋಗಿಕವಾಗಿ ನಾವು ಡೇಟಾದೊಂದಿಗೆ ಹೇಗೆ ಮಾಡಿದ್ದೇವೆಯೋ ಹಾಗೆಯೇ GOT ಟೇಬಲ್ ಅನ್ನು ಹೊಂದುವುದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಕಾರಣವೆಂದರೆ ಲೈಬ್ರರಿಯಲ್ಲಿ ಜಾಗತಿಕ ಡೇಟಾದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ಕಾರ್ಯಗಳಿವೆ ಇದಲ್ಲದೆ ಗ್ರಂಥಾಲಯದಲ್ಲಿನ ಹೆಚ್ಚಿನ ಕಾರ್ಯಗಳು ಬಳಕೆಯಾಗಿಲ್ಲ ನಿರ್ದಿಷ್ಟ ಲೈಬ್ರರಿಯಲ್ಲಿ ಉದಾಹರಣೆಗೆ Libc ಪ್ರಸ್ತುತ ಇರುವ ನೂರಾರು ಕಾರ್ಯಗಳಲ್ಲಿ ನೀವು 2 ಅಥವಾ 3 ಕಾರ್ಯಗಳನ್ನು ಬಳಸಬಹುದು ಆದ್ದರಿಂದ ಲೋಡ್ ಮಾಡುವ ಸಮಯದಲ್ಲಿ ನಾವು ಈ ಎಲ್ಲಾ ನೂರಾರು ಕಾರ್ಯಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಎಂದು ಅರ್ಥವಿಲ್ಲ ಆದ್ದರಿಂದ ಆಚರಣೆಯಲ್ಲಿ ಏನು ಮಾಡಲಾಗುತ್ತದೆ ಎಂಬುದು ಒಂದು ಸ್ಕೀಮ್ ಕರೆ ಲೇಜಿ ಬೈಂಡಿಂಗ್ ಆಗಿದೆ ಹೊರತು ಒಂದು ಕಾರ್ಯವನ್ನು ವಾಸ್ತವವಾಗಿ ಆಹ್ವಾನಿಸದಿದ್ದರೆ ಮಾತ್ರ ಆ ಕಾರ್ಯದ ವಿಳಾಸವನ್ನು ಪರಿಹರಿಸಲಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಲೇಜಿ ಬೈಂಡಿಂಗ್ ಮೂಲಭೂತವಾಗಿ ಫಂಕ್ಷನ್ಗೆ ಬೈಂಡಿಂಗ್ ಅನ್ನು ವಿಳಂಬಗೊಳಿಸುತ್ತದೆ ಮತ್ತು ಇದನ್ನು ಸಾಧಿಸಲು ನಾವು PLT ಟೇಬಲ್ ಅಥವಾ ಪ್ರೊಸೀಜರ್ ಲಿಂಕೇಜ್ ಟೇಬಲ್ ಎಂದು ಕರೆಯಲ್ಪಡುವ ಮತ್ತೊಂದು ಟೇಬಲ್ ಅನ್ನು ಬಳಸುವ ಮೂಲಕ ಡಬಲ್ ಪರೋಕ್ಷ ತಂತ್ರವನ್ನು ಬಳಸುತ್ತೇವೆ ಆದ್ದರಿಂದ ಈ ಕೋಷ್ಟಕವನ್ನು ಈಗಾಗಲೇ ಇರುವ GOT ಕೋಷ್ಟಕದೊಂದಿಗೆ ಹೆಚ್ಚುವರಿಯಾಗಿ ಬಳಸಲಾಗುತ್ತದೆ ಆದ್ದರಿಂದ ಕಾರ್ಯದ ಕರೆಗಳನ್ನು ಆಚರಣೆಯಲ್ಲಿ ಹೇಗೆ ಪರಿಹರಿಸಲಾಗುತ್ತದೆ ಎಂಬುದನ್ನು ನಾವು ನೋಡೋಣ ಆದ್ದರಿಂದ ನಾವು ಲೈಬ್ರರಿಯಲ್ಲಿ ಕಾರ್ಯವನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಉದಾಹರಣೆಗೆ printf ಎಂದು ಹೇಳೋಣ ಮತ್ತು ಏನಾಗುತ್ತದೆ ಎಂದರೆ ನೀವು ನಿಮ್ಮ ಕೋಡ್ ಅನ್ನು ಕಂಪೈಲ್ ಮಾಡಿದಾಗ printf ಗೆ ನಿಜವಾದ ಕರೆಯನ್ನು ಫಂಕ್ಷನ್ ಕರೆಗೆ ಕರೆಯಾಗಿ ಬದಲಾಯಿಸಲಾಗುತ್ತದೆ printfPLT ಆದ್ದರಿಂದ ಫಂಕ್ಷನ್ ಫಂಕ್ಗೆ ನಿಜವಾದ ಕರೆಯನ್ನು funcPLT ಗೆ ಕರೆ ಮಾಡುವ ಮೂಲಕ ಬದಲಾಯಿಸಿದಾಗ ಇದು ಈ ರೀತಿ ಕಾಣುತ್ತದೆ ಈಗ PLT ಈ ರೀತಿ ಕಾಣುವ ಟೇಬಲ್ ಆಗಿದೆ ಲೈಬ್ರರಿಯಲ್ಲಿರುವ ಪ್ರತಿಯೊಂದು ಕಾರ್ಯವು PLT ನಲ್ಲಿ ನಮೂದನ್ನು ಹೊಂದಿದೆ ಆದ್ದರಿಂದ ಉದಾಹರಣೆಗಾಗಿ funcPLT PLT ಕೋಷ್ಟಕದಲ್ಲಿ ನಮೂದಾಗಿದೆ PLT ಯಲ್ಲಿನ ಕಾರ್ಯಕ್ಕಾಗಿ ನಮೂದು ಈ ಮೂರು ಹೇಳಿಕೆಗಳನ್ನು ಒಳಗೊಂಡಿದೆ ಮೊದಲು ಪರೋಕ್ಷ ಜಿಗಿತವಿದೆ ನಂತರ ತಯಾರು ಪರಿಹಾರಕ ಮತ್ತು ಅಂತಿಮವಾಗಿ PLT0 ಗೆ ಜಂಪ್ ಇರುತ್ತದೆ ಆದ್ದರಿಂದ ಈ funcPLT ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ ಫಂಕ್ನ ಮೊದಲ ಆವಾಹನೆಯು ಈ ಕೆಳಗಿನಂತೆ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ನಾನು ಹೇಳಿದಂತೆ ಕಂಪೈಲರ್ ಫಂಕ್ಗೆ ಕರೆಯನ್ನು func PLT ಗೆ ಕರೆ ಮಾಡುವ ಮೂಲಕ ಬದಲಾಯಿಸುತ್ತದೆ ಆದ್ದರಿಂದ ಈ ಸೂಚನೆಗಳನ್ನು ಕಾರ್ಯಗತಗೊಳಿಸಲಾಗುವುದು ಎಂದರ್ಥ ಮೊದಲ ಸೂಚನೆಯು GOT ನಲ್ಲಿನ ವಿಳಾಸವನ್ನು ಆಧರಿಸಿ ಪರೋಕ್ಷ ಜಂಪ್ ಆಗಿದೆ ಆದ್ದರಿಂದ ಈ GOT ನಮೂದು ಫಂಕ್ಗೆ ಅನುರೂಪವಾಗಿದೆ ಆರಂಭದಲ್ಲಿ ಈ ವಿಳಾಸವನ್ನು ಲೋಡ್ ಮಾಡಿದ ನಂತರ PLT ಯಲ್ಲಿನ ಎರಡನೇ ಸೂಚನೆಗೆ ಅನುರೂಪವಾಗಿದೆ ಇದು ಸಿದ್ಧ ಪರಿಹಾರಕವಾಗಿದೆ ಆದ್ದರಿಂದ ಮೂಲಭೂತವಾಗಿ ಇಲ್ಲಿ ಏನಾಗುತ್ತದೆ ಎಂದರೆ ನೀವು ಪರೋಕ್ಷ ಜಿಗಿತವನ್ನು ಮಾಡಿದಾಗ ನೀವು ಈ ನಿರ್ದಿಷ್ಟ ವಿಳಾಸದಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಕ್ಕೆ ಹೋಗುತ್ತೀರಿ ಆದ್ದರಿಂದ ಇನ್ನೊಂದು ಪದದಲ್ಲಿ ಆರಂಭದಲ್ಲಿ ಜಿಗಿತವು ಮುಂದಿನ ಸಾಲಿಗೆ ಮಾತ್ರ ಆದ್ದರಿಂದ ನೀವು ಮುಂದಿನ ಸಾಲಿಗೆ ಜಿಗಿಯಿರಿ ಈ ಅಳವಡಿಕೆ ಕರೆಯನ್ನು ಸಿದ್ಧಪಡಿಸಿ ಪರಿಹಾರವನ್ನು ರನ್ ಮಾಡಿ ಮತ್ತು ನಂತರ ಪರಿಹಾರಕವನ್ನು ಕರೆಯುವ PLT0 ಗೆ ಜಂಪ್ ಮಾಡಿ ಆದ್ದರಿಂದ ಪರಿಹಾರಕವು ಏನು ಮಾಡುತ್ತದೆ ಎಂದರೆ ಅದು ಈ ಫಂಕ್ಷನ್ ಫಂಕ್ಗೆ ನಿಜವಾದ ವಿಳಾಸವನ್ನು ನಿರ್ಧರಿಸುತ್ತದೆ ಮತ್ತು ಆ ವಿಳಾಸವನ್ನು GOT ಪ್ರವೇಶದಲ್ಲಿ ತುಂಬುತ್ತದೆ ಹೀಗಾಗಿ ಪರಿಹರಿಸುವವರಿಗೆ ಕರೆ ಮಾಡಿದ ಕೊನೆಯಲ್ಲಿ GOT ನಲ್ಲಿನ ನಮೂದು ಫಂಕ್ನ ನಿಜವಾದ ವಿಳಾಸವನ್ನು ಹೊಂದಿರುತ್ತದೆ ಪರಿಹಾರಕಾರರಿಗೆ ಕರೆ ಮಾಡಿದ ನಂತರ ನಿಜವಾದ ಕಾರ್ಯಗಳನ್ನು ಆಹ್ವಾನಿಸಲಾಗುತ್ತದೆ ಹೀಗಾಗಿ ಫಂಕ್ನ ಮೊದಲ ಆಹ್ವಾನವು funcPLT ಅನ್ನು ಆಹ್ವಾನಿಸುತ್ತದೆ ಎಂದು ನಾವು ನೋಡುತ್ತೇವೆ ಅದು ಇದಕ್ಕೆ ನಕಲಿ ಶಾಖೆಯನ್ನು ಮಾಡುತ್ತದೆ ಪರಿಹಾರಕವನ್ನು ಸಿದ್ಧಪಡಿಸುತ್ತದೆ ಮತ್ತು ಪರಿಹಾರಕವನ್ನು ಕರೆಯುತ್ತದೆ ಪರಿಹರಿಸುವವರು ಫಂಕ್ ಕಾರ್ಯಕ್ಕಾಗಿ ನಿಜವಾದ ವಿಳಾಸವನ್ನು ಗುರುತಿಸುತ್ತಾರೆ GOT ನಲ್ಲಿ ಆ ವಿಳಾಸವನ್ನು ತುಂಬುತ್ತಾರೆ ಇಲ್ಲಿ ಪ್ರವೇಶ ಮತ್ತು ನಂತರ ಕಾರ್ಯವನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಈಗ ಫಂಕ್ ಮಾಡಲು ನಂತರದ ಆಹ್ವಾನಗಳಲ್ಲಿ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು 2ನೇ 3ನೇ 4ನೇ ಅಥವಾ 5ನೇ ಆಹ್ವಾನವನ್ನು ಫಂಕ್ ಮಾಡಲು ಮಾಡುತ್ತಿದ್ದೇವೆ ಎಂದು ಹೇಳೋಣ ಮತ್ತು ನಮಗೆ ತಿಳಿದಿರುವಂತೆ ಕಂಪೈಲರ್ ಈಗಾಗಲೇ ಫಂಕ್ ಮಾಡಲು ನೇರ ಕರೆಯನ್ನು funcPLT ಗೆ ಬದಲಾಯಿಸಿದೆ ಆದ್ದರಿಂದ ಅದು ಈ PLT ಗೆ ಬರಬೇಕಿತ್ತು ಇದು GOT ಪ್ರವೇಶವನ್ನು ಆಧರಿಸಿದ ಪರೋಕ್ಷ ಶಾಖೆಯಾಗಿದೆ ಆದ್ದರಿಂದ ಈಗ ಇಲ್ಲಿ ಮಾಡಿರುವುದು ಏನೆಂದರೆ ಮೊದಲ ಎಕ್ಸಿಕ್ಯೂಶನ್ ಸಮಯದಲ್ಲಿ ನಾವು ವಿಳಾಸದ ವಿಷಯಗಳನ್ನು ಫಂಕ್ನ ನಿಜವಾದ ವಿಳಾಸವನ್ನು ಸೂಚಿಸಲು ಬದಲಾಯಿಸಿದ್ದೇವೆ ಆದ್ದರಿಂದ ಈ ಜಂಪ್ ಸೂಚನೆಯ ಫಲಿತಾಂಶವೆಂದರೆ ಅದು GOT ಪ್ರವೇಶದಲ್ಲಿರುವ ವಿಳಾಸವನ್ನು ತೆಗೆದುಕೊಂಡು ಆ ವಿಳಾಸಕ್ಕೆ ಹೋಗಲಿದೆ ಆದ್ದರಿಂದ ನಿಜವಾದ ಕಾರ್ಯವು ನಂತರ ಆವಾಹನೆಯನ್ನು ಪಡೆಯುತ್ತದೆ ಈ ರೀತಿಯಾಗಿ ಎಲ್ಲಾ ನಂತರದ ಆವಾಹನೆಗಳಿಗೆ ಪರಿಹರಿಸುವವರನ್ನು ಆಹ್ವಾನಿಸಲಾಗುವುದಿಲ್ಲ ಆದರೆ ಜಂಪ್ ನೇರವಾಗಿ ಈ ನಿರ್ದಿಷ್ಟ ಕೋಡ್ಗೆ ಹೋಗುತ್ತದೆ ಹೀಗಾಗಿ ನಾವು ಜಂಪ್ನ ಮೊದಲ ಆವಾಹನೆಗೆ ಗಣನೀಯ ಪ್ರಮಾಣದ ಓವರ್ಹೆಡ್ ಅನ್ನು ನೋಡುತ್ತೇವೆ ಏಕೆಂದರೆ ಪರಿಹಾರಕವು ನಿಜವಾದ ವಿಳಾಸ ಕಾರ್ಯವನ್ನು ಪರಿಹರಿಸಲು ಮತ್ತು ನಿರ್ದಿಷ್ಟ ವಿಳಾಸದೊಂದಿಗೆ GOT ಕೋಷ್ಟಕವನ್ನು ಭರ್ತಿ ಮಾಡಲು ಆಹ್ವಾನಿಸಲ್ಪಡುತ್ತದೆ ಫಂಕ್ನ ಎಲ್ಲಾ ನಂತರದ ಆಹ್ವಾನಗಳು ಫಂಕ್ನ ಸರಿಯಾದ ವಿಳಾಸಕ್ಕೆ ನೆಗೆಯಲು ಹೆಚ್ಚುವರಿ ಜಂಪ್ ಅಗತ್ಯವಿದೆ ಆದ್ದರಿಂದ ನಾವು PLT ಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ಬರೆದಿರುವ ಈ ನಿರ್ದಿಷ್ಟ ಗ್ರಂಥಾಲಯದಿಂದ ಪ್ರಾರಂಭಿಸೋಣ ಆದ್ದರಿಂದ ಈ ಗ್ರಂಥಾಲಯವು ಮೂರು ಕಾರ್ಯಗಳನ್ನು ಹೊಂದಿದೆ set mylib int increment mylib int ಮತ್ತು get mylib int ಆದ್ದರಿಂದ ನಾವು fpic ಫ್ಲ್ಯಾಗ್ ಅನ್ನು ಬಳಸಿಕೊಂಡು ಈ ನಿರ್ದಿಷ್ಟ ಗ್ರಂಥಾಲಯವನ್ನು ಕಂಪೈಲ್ ಮಾಡುತ್ತೇವೆ ಮತ್ತು ಈ ಲೈಬ್ರರಿಯನ್ನು libmylib pic so ರಚಿಸುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯಕ್ಕಾಗಿ ನಾವು ಆಬ್ಜೆಕ್ಟ್ ಡಂಪ್ ಮಾಡಿದಾಗ increment mylib int ಎಂದು ಹೇಳಿ ನೀವು set mylib int ಗೆ ಕರೆ ಮಾಡುವುದನ್ನು set mylib intPLT ಗೆ ಕರೆ ಮಾಡುವ ಮೂಲಕ ಬದಲಾಯಿಸಲಾಗುತ್ತದೆ ಆದ್ದರಿಂದ ಕಂಪೈಲರ್ ಸ್ವಯಂಚಾಲಿತವಾಗಿ ಕರೆಯನ್ನು ಬದಲಾಯಿಸಿದೆ ಎಂಬುದನ್ನು ಗಮನಿಸಿ ಇದಕ್ಕೆ ಒಂದು ಫಂಕ್ಷನ್ ಆಹ್ವಾನ ಒಂದು ಫಂಕ್ಷನ್ಗೆ ಫಂಕ್ಷನ್ ಅನ್ನು ಆಹ್ವಾನಿಸಲಾಗಿದೆPLT ಆದ್ದರಿಂದ set mylib int ನ ವಿಷಯಗಳನ್ನು ನಾವು ಸ್ವಲ್ಪ ಆಳವಾಗಿ ಅಗೆಯೋಣ ಆದ್ದರಿಂದ ನೀವು ಇದನ್ನು ಡಿಸ್ಅಸೆಂಬಲ್ ಮಾಡಿದರೆ PLT ನಲ್ಲಿ ಇರಲಿರುವ 0x3BC ಸ್ಥಳದಲ್ಲಿ set mylib int ಇರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಇದು ಈ ಮೂರು ಸೂಚನೆಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಹೇಳಿದಂತೆ ಇದು ಪರೋಕ್ಷ ಜಿಗಿತವನ್ನು ಹೊಂದಿದೆ ಆದ್ದರಿಂದ ಪರೋಕ್ಷ ಜಂಪ್ GOT ಕೋಷ್ಟಕದಲ್ಲಿ 16 ಬೈಟ್ಗಳ ಆಫ್ಸೆಟ್ನಲ್ಲಿರುವ ವಿಳಾಸವನ್ನು ಆಧರಿಸಿದೆ ಆದ್ದರಿಂದ ಈ ನಿರ್ದಿಷ್ಟ ಆಫ್ಸೆಟ್ ಒಂದು ಕಾರ್ಯ set mylib int ಗೆ ಅನುರೂಪವಾಗಿದೆ ಆದ್ದರಿಂದ ನಂತರ ಪರಿಹರಿಸುವವರಿಗೆ ವಾದಗಳನ್ನು ರಚಿಸಲು ಒಂದು ತಳ್ಳುವಿಕೆ ಇರುತ್ತದೆ ಮತ್ತು ನಂತರ ಪರಿಹರಿಸುವವರಿಗೆ ಒಂದು ಜಂಪ್ ಇರುತ್ತದೆ ಆದ್ದರಿಂದ ಸಂಕಲನದ ಸಮಯದಲ್ಲಿ ನಾವು GOT ಟೇಬಲ್ನ ವಿಷಯಗಳನ್ನು ಸಹ ನೋಡಬಹುದು ಎಂಬುದನ್ನು ಗಮನಿಸಿ ಆದ್ದರಿಂದ ನಾವು readelf - x got plt libmylib pic so ಆಜ್ಞೆಯನ್ನು ಬಳಸಿಕೊಂಡು ಇದನ್ನು ಮಾಡಬಹುದು ಆದ್ದರಿಂದ ಈ ನಿರ್ದಿಷ್ಟ ಆಜ್ಞೆಯ ಔಟ್ಪುಟ್ ವಾಸ್ತವವಾಗಿ PLT ಟೇಬಲ್ ಆಗಿರುತ್ತದೆ plt ಟೇಬಲ್ ಈ ಆಜ್ಞೆಯ ಔಟ್ಪುಟ್ ಈ ನಿರ್ದಿಷ್ಟ ಕಾರ್ಯಕ್ಕಾಗಿ GOT ಟೇಬಲ್ ಆಗಿದೆ 16 ಬೈಟ್ಗಳ ಆಫ್ಸೆಟ್ನಲ್ಲಿರುವ ವಿಷಯಗಳು c203 ಆಗಿದ್ದು ಇದು ಚಿಕ್ಕ ಭಾರತೀಯ ಸಂಕೇತಗಳಲ್ಲಿ 0x3c2 ಅನ್ನು ಸೂಚಿಸುತ್ತದೆ ಆದ್ದರಿಂದ ಇದು ಆರಂಭದಲ್ಲಿ PLT ಕೋಷ್ಟಕದಲ್ಲಿನ ಮುಂದಿನ ಸೂಚನೆಯನ್ನು ಸೂಚಿಸುತ್ತದೆ ಆದ್ದರಿಂದ ಪರೋಕ್ಷ ಜಿಗಿತವು 16 ಬೈಟ್ಗಳ ಆಫ್ಸೆಟ್ನಲ್ಲಿ GOT ಟೇಬಲ್ಗೆ ನೋಡಲು ಹೋಗುತ್ತದೆ ಮತ್ತು ಈ ಸಂದರ್ಭದಲ್ಲಿ 3c2 ಆಗಿರುವ ಈ ಆಫ್ಸೆಟ್ನಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಕ್ಕೆ ಜಿಗಿಯುತ್ತದೆ ಹೀಗಾಗಿ set mylib int ನ ಮೊದಲ ಆಹ್ವಾನದಲ್ಲಿ ನಾವು 0x8 ಅನ್ನು ತಳ್ಳುವ ಮುಂದಿನ ಸೂಚನೆಗೆ ಹೋಗುತ್ತೇವೆ ಮತ್ತು ನಂತರ ನಾವು ಈ ಸೂಚನೆಯನ್ನು ಕಾರ್ಯಗತಗೊಳಿಸಲಿದ್ದೇವೆ ಅದು ಪರಿಹಾರಕಕ್ಕೆ ಕರೆ ಆದ್ದರಿಂದ ಪರಿಹಾರಕವು ಕಾರ್ಯಗತಗೊಳ್ಳುತ್ತದೆ ಮತ್ತು ಅದು ಈ ನಿರ್ದಿಷ್ಟ ವಿಳಾಸವನ್ನು set mylib int ನ ಸರಿಯಾದ ವಿಳಾಸಕ್ಕೆ ಬದಲಾಯಿಸಲು ಹೋಗುತ್ತದೆ ಈಗ set mylib int ನ ಎಲ್ಲಾ ನಂತರದ ಆಹ್ವಾನಗಳು ಇಲ್ಲಿಗೆ ಬರುತ್ತವೆ ಮತ್ತು ನೇರವಾಗಿ GOT ನಲ್ಲಿ ನಿರ್ದಿಷ್ಟಪಡಿಸಲಾದ set mylib int ನ ಸರಿಯಾದ ವಿಳಾಸಕ್ಕೆ ಹೋಗುತ್ತವೆ PLT ಟೇಬಲ್ ಆದ್ದರಿಂದ ASLR ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ASLR ಗೆ ಕರ್ನಲ್ಗೆ ಮಾರ್ಪಾಡುಗಳ ಅಗತ್ಯವಿದೆ ಯಾದೃಚ್ಛಿಕ ಸ್ಥಳಗಳಲ್ಲಿ ಲೈಬ್ರರಿಗಳು ಲೋಡ್ ಆಗುವುದನ್ನು ಖಚಿತಪಡಿಸಿಕೊಳ್ಳಲು ಮುಂದೆ ಅದರ ಮೇಲೆ ಸ್ಥಳಾಂತರಗೊಳ್ಳುವ ಗ್ರಂಥಾಲಯಗಳ ಅಗತ್ಯವಿರುತ್ತದೆ ಇವುಗಳನ್ನು ಲೋಡ್ ಸಮಯದಲ್ಲಿ ಅಥವಾ PIC ತಂತ್ರವನ್ನು ಬಳಸಿಕೊಂಡು ಸ್ಥಳಾಂತರಿಸಬಹುದಾಗಿದೆ ಡೇಟಾ ಹಾಗೂ ಫಂಕ್ಷನ್ಗಳೆರಡನ್ನೂ ಈ ರೀತಿಯಲ್ಲಿ ಸ್ಥಳಾಂತರಿಸಬಹುದಾಗಿದೆ ಆದ್ದರಿಂದ ಇತ್ತೀಚಿನ ವರ್ಷಗಳಲ್ಲಿ ದಾಳಿಕೋರರು ASLR ಅನ್ನು ಬೈಪಾಸ್ ಮಾಡಲು ಸಮರ್ಥರಾಗಿದ್ದಾರೆ ಆದ್ದರಿಂದ ASLR ವ್ಯವಸ್ಥೆಯಲ್ಲಿ ಇದ್ದರೂ ದಾಳಿಕೋರರು ASLR ಅನ್ನು ಬೈಪಾಸ್ ಮಾಡಲು ಮತ್ತು 5r7ವ್ಯವಸ್ಥೆಯಲ್ಲಿ ಇರುವ ದುರ್ಬಲತೆಗಳಿಗಾಗಿ ಶೋಷಣೆಗಳನ್ನು ಸೃಷ್ಟಿಸಲು ಸಮರ್ಥರಾಗಿದ್ದಾರೆ ಮತ್ತು ಆದ್ದರಿಂದ ದಾಳಿಕೋರರು ASLR ವ್ಯವಸ್ಥೆಯಲ್ಲಿ ಸಕ್ರಿಯಗೊಳಿಸಿದ ಹೊರತಾಗಿಯೂ ಪೇಲೋಡ್ಗಳನ್ನು ಚಲಾಯಿಸಲು ಸಮರ್ಥರಾಗಿದ್ದಾರೆ ASLR ಅನ್ನು ಬೈಪಾಸ್ ಮಾಡಬಹುದಾದ ಹಲವಾರು ತಂತ್ರಗಳಿವೆ ಅವುಗಳಲ್ಲಿ ನಾಲ್ಕು ವಾಸ್ತವವಾಗಿ ಇಲ್ಲಿ ತೋರಿಸಲಾಗಿದೆ ASLR ಅನ್ನು ಬೈಪಾಸ್ ಮಾಡುವ ಒಂದು ವಿಧಾನವೆಂದರೆ ಆಕ್ರಮಣಕಾರನು ವಿವೇಚನಾರಹಿತ ಶಕ್ತಿಯಿಂದ ಅಥವಾ ಟೈಮಿಂಗ್ ಅಟ್ಯಾಕ್ ಎಂದು ಕರೆಯಲ್ಪಡುವ ವಿಶೇಷ ದಾಳಿಯ ಮೂಲಕ ನಿರ್ಧರಿಸಿದರೆ ಅಲ್ಲಿ ಆಕ್ರಮಣಕಾರನು ಪ್ರಕ್ರಿಯೆಯ ಸಂಪೂರ್ಣ ವರ್ಚುವಲ್ ವಿಳಾಸ ಜಾಗದಲ್ಲಿ ಲೈಬ್ರರಿ ಲೋಡ್ ಆಗಿರುವುದನ್ನು ಕಂಡುಹಿಡಿಯುತ್ತಾನೆ ಈಗ ಲೈಬ್ರರಿಯನ್ನು ಎಲ್ಲಿ ಲೋಡ್ ಮಾಡಲಾಗಿದೆ ಎಂದು ದಾಳಿಕೋರರು ಕಂಡುಕೊಂಡರೆ ಆಕ್ರಮಣಕಾರರು ಈ ನಿರ್ದಿಷ್ಟ ಲೈಬ್ರರಿಯಲ್ಲಿ ಗ್ಯಾಜೆಟ್ಗಳು ಮತ್ತು ಆಫ್ಸೆಟ್ಗಳನ್ನು ಸರಿಹೊಂದಿಸಬಹುದು ಮತ್ತು ಇನ್ನೂ ಶೋಷಣೆಯನ್ನು ಚಲಾಯಿಸಲು ಸಾಧ್ಯವಾಗುತ್ತದೆ ದಾಳಿಗಳನ್ನು ರಿಟರ್ನ್ ಟು PLT ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಓವರ್ರೈಟಿಂಗ್ ದಿ GOT ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಎಲ್ಲಾ ದಾಳಿಗಳು ತೀರಾ ಇತ್ತೀಚಿನವು ಆದ್ದರಿಂದ ನಾವು ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ಅವುಗಳ ಬಗ್ಗೆ ವಿವರಗಳಿಗೆ ಹೋಗುವುದಿಲ್ಲ ಆದರೆ ನಿಮ್ಮಲ್ಲಿ ಆಸಕ್ತಿ ಹೊಂದಿರುವವರಿಗೆ ಅಂತಹ ದಾಳಿಗಳನ್ನು ಹೇಗೆ ರಚಿಸುವುದು ಎಂಬುದರ ಕುರಿತು ಸಾಕಷ್ಟು ಆನ್ಲೈನ್ ಸಂಪನ್ಮೂಲಗಳಿವೆ ಧನ್ಯವಾದಗಳು